Power System Analysis ಪ್ರತಿರೋಧ ಮತ್ತು ಇಂಡಕ್ಟನ್ಸ್ ಆದ್ದರಿಂದ ಮುಂದಿನದು ಕಡಿಮೆ ವಿದ್ಯುತ್ ಅಂಶದ ಅನಾನುಕೂಲಗಳು ಆದ್ದರಿಂದ ಅನಾನುಕೂಲಗಳು ಯಾವುವು ಮೂರು ಹಂತದ ಸಮತೋಲನ ವ್ಯವಸ್ಥೆಗಾಗಿ ಉದಾಹರಣೆಗೆ ಲೋಡ್ ಎಂದು ಹೇಳಿದರೆ ಕೆಲವು ಟರ್ಮಿನಲ್ ವೋಲ್ಟೇಜ್ V ಮತ್ತು ಪವರ್ ಫ್ಯಾಕ್ಟರ್ ಎಂದು ಹೇಳಿದರೆ ಅದು ನಂತರ ಲೋಡ್ ಕರೆಂಟ್ ಅನ್ನು ನೀಡಲಾಗುತ್ತದೆ ಇದು ಸಮೀಕರಣ 35 ಈಗ ವೇಳೆ ಮತ್ತು V ಎರಡೂ ಸ್ಥಿರವಾಗಿದ್ದರೆ ಲೋಡ್ ಕರೆಂಟ್ ವಿದ್ಯುತ್ ಅಂಶಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ ಮತ್ತು V ಎರಡೂ ಸ್ಥಿರವಾಗಿರುತ್ತದೆ ಅದು ಸ್ಥಿರವಾಗಿರುತ್ತದೆ ಸ್ಥಿರವಾಗಿರುತ್ತದೆ ಕಡಿಮೆ ಇದ್ದರೆ V ಸ್ಥಿರವಾಗಿದ್ದರೆ ದೊಡ್ಡದಾಗಿರುತ್ತದೆ ಪೂರ್ ಪವರ್ ಫ್ಯಾಕ್ಟರ್ ಕೆಳಗಿನ ಅನಾನುಕೂಲಗಳನ್ನು ಹೊಂದಿದೆ ಆದ್ದರಿಂದ ಇದು ಮೊದಲ ಎರಡು ಘಂಟೆಗಳ ಕಾಲ ಸಿಸ್ಟಮ್ ಅಥವಾ ಪವರ್ ಫ್ಯಾಕ್ಟರ್ನ ನಿಮ್ಮ ಕೆಲವು ಸಾಮಾನ್ಯ ವಿಚಾರಗಳಿವೆ ಈಗ ಮೊದಲನೆಯದು ಜನರೇಟರ್ಗಳು ಮತ್ತು ಟ್ರಾನ್ಸ್ಫಾರ್ಮರ್ ಗಳ ರೇಟಿಂಗ್ ವಿದ್ಯುತ್ ಅಂಶಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ ಹೀಗಾಗಿ ಜನರೇಟರ್ಗಳು ಮತ್ತು ಟ್ರಾನ್ಸ್ಫಾರ್ಮರ್ಗಳು ವಿದ್ಯುತ್ ಅಂಶವು ಕಡಿಮೆಯಾಗಿದ್ದರೆ ಕಡಿಮೆ ಶಕ್ತಿಯ ಅಂಶದಲ್ಲಿ ನಿಜವಾದ ಶಕ್ತಿಯ ಅದೇ ಲೋಡ್ ಅನ್ನು ತಲುಪಿಸಲು ಅಗತ್ಯವಿದೆ ಆದ್ದರಿಂದ ಸಿಸ್ಟಮ್ KVA ಅಥವಾ MVA ಪೂರೈಕೆಯು ಸರಿಯಾಗಿ ಹೆಚ್ಚಾಗುತ್ತದೆ ಏಕೆಂದರೆ ವಿದ್ಯುತ್ ಅಂಶವು ಕಡಿಮೆಯಾಗಿದ್ದರೆ ಅದೇ ನೈಜ ಶಕ್ತಿಯನ್ನು ಪೂರೈಸಲು KVA ಅಥವಾ MVA ಪೂರೈಕೆಯು ಹೆಚ್ಚಾಗುತ್ತದೆ ಏಕೆಂದರೆ ಪ್ರತಿಕ್ರಿಯಾತ್ಮಕ ಶಕ್ತಿಯು ಬಲವಾಗಿ ಹೆಚ್ಚಾಗುತ್ತದೆ ಈಗ ಆದ್ದರಿಂದ ಅನೇಕ ಇತರ ವಿಷಯಗಳು ಸಂಬಂಧಿಸಿವೆ ನಾವು ನಂತರ ಚರ್ಚಿಸುತ್ತೇವೆ ಕಡಿಮೆ ಪವರ್ ಫ್ಯಾಕ್ಟರ್ ನಲ್ಲಿ ಟ್ರಾನ್ಸ್ಮಿಷನ್ ಲೈನ್ಸ್ ಫೀಡರ್ಗಳು ಅಥವಾ ಕೇಬಲ್ ಅದೇ ಶಕ್ತಿಯನ್ನು ರವಾನಿಸಲು ಹೆಚ್ಚು ವಿದ್ಯುತ್ ಅನ್ನು ಸಾಗಿಸಬೇಕಾಗುತ್ತದೆ ಏಕೆಂದರೆ ಕಡಿಮೆ ವಿದ್ಯುತ್ ಅಂಶದಿಂದಾಗಿ ನೀವು ಹೆಚ್ಚು ನೀವು ಕರೆಯುವ ಪ್ರತಿಕ್ರಿಯಾತ್ಮಕ ಶಕ್ತಿಯು ರೇಖೆಯ ಮೂಲಕ ಹರಿಯಬೇಕು ಆದ್ದರಿಂದ ವಾಹಕದ ಗಾತ್ರವು ಹೆಚ್ಚಾಗುತ್ತದೆ ಏಕೆಂದರೆ ಪ್ರಸ್ತುತವು ಹೆಚ್ಚಾಗುತ್ತದೆ ಆದ್ದರಿಂದ ವಾಹಕದ ಸಾಮರ್ಥ್ಯವು ವಾಹಕದ ಗಾತ್ರವನ್ನು ಹೆಚ್ಚಿಸುತ್ತದೆ ಸಾಲಿನಲ್ಲಿನ ಕರೆಂಟ್ ಸಾಂದ್ರತೆಯನ್ನು ಸ್ಥಿರವಾಗಿ ಇರಿಸಬೇಕಾದರೆ ಕಡಿಮೆ ವಿದ್ಯುತ್ ಅಂಶದಲ್ಲಿ ಪ್ರಸರಣ ಮಾರ್ಗಗಳ ಫೀಡರ್ ಅಥವಾ ಕೇಬಲ್ ಅದೇ ಶಕ್ತಿಯನ್ನು ರವಾನಿಸಲು ಹೆಚ್ಚು ಕರೆಂಟ್ ನ್ನು ಸಾಗಿಸಬೇಕಾಗುತ್ತದೆ ಹೀಗಾಗಿ ಕಂಡಕ್ಟರ್ ಗಾತ್ರ ಹೆಚ್ಚಾಗುತ್ತದೆ ಕರೆಂಟ್ ಸಾಂದ್ರತೆಯನ್ನು ಸ್ಥಿರವಾಗಿ ಇರಿಸಬೇಕಾದರೆ ಕಡಿಮೆ ವಿದ್ಯುತ್ ಅಂಶವನ್ನು ತಲುಪಿಸಲು ಟ್ರಾನ್ಸ್ಮಿಷನ್ ಲೈನ್ಸ್ ಫೀಡರ್ಗಳು ಮತ್ತು ಕೇಬಲ್ಗಳಿಗೆ ಹೆಚ್ಚಿನ ತಾಮ್ರದ ಅಗತ್ಯವಿರುತ್ತದೆ ನಂತರ ನಾವು ಕಡಿಮೆ ಪವರ್ ಫ್ಯಾಕ್ಟರ್ ಕರೆಂಟ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ವಾಹಕದ ಗಾತ್ರವು ಹೆಚ್ಚಾಗುತ್ತದೆ ಆದ್ದರಿಂದ ವಾಹಕದ ಗಾತ್ರವನ್ನು ನೀವು ಹೆಚ್ಚು ಮಾಡಿದರೆ ತಾಮ್ರದ ಪ್ರಮಾಣವು ಸರಿಯಾಗಿ ಬೇಕಾಗುತ್ತದೆ ಆದ್ದರಿಂದ ಆ ರೀತಿಯಲ್ಲಿ ನಾನು ಸರಿಯಾಗಿ ವಿವರಿಸುತ್ತೇನೆ ಅದು ಈಗ ಕಂಡಕ್ಟರ್ಗಳಾಗಿದ್ದರೆ Refer time 0326 ACSR ಕಂಡಕ್ಟರ್ಗಳು ಈ ಎಲ್ಲಾ ವಿಷಯಗಳು ಸರಿಯಾಗಿವೆ ಆದರೆ ಅದೇ ಲೋಡ್ ಅನ್ನು ರವಾನಿಸಲು ಕಂಡಕ್ಟರ್ನ ಪರಿಮಾಣವು ಬಲವಾಗಿ ಹೆಚ್ಚಾಗುತ್ತದೆ ಆದ್ದರಿಂದ ಪವರ್ ಫ್ಯಾಕ್ಟರ್ ಒಂದು ಪೂರ್ ಪವರ್ ಫ್ಯಾಕ್ಟರ್ ಆಗಿದ್ದು ಸಾಕಷ್ಟು ಅನಾನುಕೂಲಗಳನ್ನು ಹೊಂದಿದೆ 3ನೇಯದಾಗಿ ವಿದ್ಯುತ್ ನಷ್ಟವು ಕರೆಂಟ್ ವರ್ಗಕ್ಕೆ ಅನುಪಾತದಲ್ಲಿರುತ್ತದೆ ಮತ್ತು ಆದ್ದರಿಂದ ವಿದ್ಯುತ್ ಅಂಶದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಕಡಿಮೆ ವಿದ್ಯುತ್ ಅಂಶದಲ್ಲಿ ಹೆಚ್ಚು ವಿದ್ಯುತ್ ನಷ್ಟಗಳು ಉಂಟಾಗುತ್ತವೆ ಮತ್ತು ಆದ್ದರಿಂದ ಕಡಿಮೆ ದಕ್ಷತೆ ಅಂದರೆ ಟ್ರಾನ್ಸ್ಮಿಷನ್ ಲೈನ್ ದಕ್ಷತೆಯು ಕಡಿಮೆ ಯಾಗಿರುತ್ತದೆ ಏಕೆಂದರೆ ಲೈನ್ ಕರೆಂಟ್ ಹೆಚ್ಚಾಗುತ್ತದೆ ಮತ್ತು ಆದ್ದರಿಂದ ವಿದ್ಯುತ್ ನಷ್ಟ ಹೆಚ್ಚಾಗುತ್ತದೆ ಮತ್ತು ಸಂಖ್ಯೆ 4 ಕಡಿಮೆ ಮಂದಗತಿಯ ವಿದ್ಯುತ್ ಅಂಶವಾಗಿದ್ದು ದೊಡ್ಡ ವೋಲ್ಟೇಜ್ ಡ್ರಾಪ್ಗೆ ಕಾರಣವಾಗುತ್ತದೆ ಇದು ಕಡಿಮೆ ವೋಲ್ಟೇಜ್ ನಿಯಂತ್ರಣಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ವೋಲ್ಟೇಜ್ ಡ್ರಾಪ್ ಅನ್ನು ಅನುಮತಿಸುವ ಮಿತಿಯೊಳಗೆ ಇರಿಸಿಕೊಳ್ಳಲು ಹೆಚ್ಚುವರಿ ನಿಯಂತ್ರಕ ಉಪಕರಣಗಳ ಅಗತ್ಯವಿದೆ ಆದ್ದರಿಂದ ಇವೆಲ್ಲವೂ ಕಡಿಮೆ ವಿದ್ಯುತ್ ಅಂಶದ ಅನಾನುಕೂಲಗಳು ಯಾವುದೇ ವ್ಯವಸ್ಥೆಗೆ ಅದು ಏಕತೆಯ ಶಕ್ತಿಯ ಅಂಶದಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ನಾವು ಯಾವಾಗಲೂ ಬಯಸುತ್ತೇವೆ ಬಹುಶಃ ವಾಸ್ತವದಲ್ಲಿ ಅದು ಸಾಧ್ಯವಾಗದಿರಬಹುದು ಆದರೆ ನಾವು ಅದನ್ನು ಬಯಸುತ್ತೇವೆ ಆದ್ದರಿಂದ ವಿದ್ಯುತ್ ಉಪಯುಕ್ತತೆಗಳು ಕೈಗಾರಿಕಾ ಗ್ರಾಹಕರು ನಿರ್ದಿಷ್ಟವಾಗಿ ಕೈಗಾರಿಕಾ ಗ್ರಾಹಕರು ವಿದ್ಯುತ್ ಅಂಶ 0 8 ಅಥವಾ ಹೆಚ್ಚಿನ ಬಲವನ್ನು ಕಾಪಾಡಿಕೊಳ್ಳಲು ಒತ್ತಾಯಿಸುತ್ತಾರೆ ಉದ್ಯಮದಲ್ಲಿ ಅವರು ತಾರೀಫ್ಫ್ ವಿವಿಧ ಭಾಗಗಳನ್ನು ಹೊಂದಿದ್ದಾರೆ ಕೆಲವೊಮ್ಮೆ ಅವರು ಕಿಲೋವ್ಯಾಟ್ ಬೇಡಿಕೆಯ ಮೇಲೆ ಶುಲ್ಕ ವಿಧಿಸುತ್ತಾರೆ KVA ಬೇಡಿಕೆಯು ಎರಡು ಭಾಗ ಅಥವಾ ಮೂರು ಭಾಗ ತಾರೀಫ್ಫ್ನ್ನು ಹೊಂದಿರುತ್ತದೆ ನಿಮ್ಮ ಶಕ್ತಿಯ ಅಂಶವು ಕಳಪೆಯಾಗಿದ್ದರೆ KVA ಬೇಡಿಕೆಯು ಹೆಚ್ಚು ಇರುತ್ತದೆ ನಂತರ KVA ಬೇಡಿಕೆಯ ಆಧಾರದ ಮೇಲೆ ಹೆಚ್ಚಿನ ತಾರೀಫ್ಫ್ನ್ನು ಸಹ ಅವರು KVA ಬೇಡಿಕೆಯ ಮೇಲೆ ಉದ್ಯಮದಿಂದ ಅವರು ವಿಧಿಸುವ ಉಪಯುಕ್ತತೆಗಳನ್ನು ವಿಧಿಸುತ್ತಾರೆ ಅದಕ್ಕಾಗಿಯೇ ಅವರು ವಿದ್ಯುತ್ ಅಂಶವನ್ನು ಸರಿಯಾಗಿ ಸುಧಾರಿಸಬೇಕು ಆದ್ದರಿಂದ ಕಡಿಮೆ ಮಂದಗತಿಯ ವಿದ್ಯುತ್ ಅಂಶದೊಂದಿಗೆ ಗ್ರಾಹಕರಿಗೆ ದಂಡ ವಿಧಿಸಲು ಮತ್ತು ವಿದ್ಯುತ್ ಅಂಶದ ಸರಿಯಾದ ತಿದ್ದುಪಡಿ ಸಾಧನಗಳನ್ನು ಸ್ಥಾಪಿಸಲು ಅವರನ್ನು ಒತ್ತಾಯಿಸಲು ವಿದ್ಯುತ್ ದರಗಳನ್ನು ರೂಪಿಸಲಾಗಿದೆ ಉದಾಹರಣೆಗೆ ಕೆಲವು ಕೆಪಾಸಿಟರ್ ನಿಮ್ಮ ಶಕ್ತಿಯ ಅಂಶವು ಕಡಿಮೆಯಾಗಿದ್ದರೆ ನೀವು ಉಪಯುಕ್ತತೆಯಿಂದ ಹೆಚ್ಚು KVA ಅನ್ನು ಸೆಳೆಯುವಿರಿ ಮತ್ತು ಈ ಸಂದರ್ಭದಲ್ಲಿ ನೀವು ಹೆಚ್ಚು ಹಣವನ್ನು ಪಾವತಿಸಬೇಕಾಗುತ್ತದೆ ಏಕೆಂದರೆ ಅವರು ನಿಮ್ಮ ಗರಿಷ್ಠ KVA ಬೇಡಿಕೆಯ ಮೇಲೆ ವಿಧಿಸುವ ಎರಡು ಭಾಗ ತಾರೀಫ್ಫ್ನ್ನು ಸುಂಕವನ್ನು ಹೊಂದಿದ್ದಾರೆ ನಿಮ್ಮ KVA ಬೇಡಿಕೆ ಕಡಿಮೆಯಿದ್ದರೆ ವಿದ್ಯುತ್ ಅಂಶ ಉತ್ತಮವಾಗಿದೆ ಎಂದರ್ಥ ಅಥವಾ KVA ಬೇಡಿಕೆ ಹೆಚ್ಚು ಎಂದರೆ ವಿದ್ಯುತ್ ಅಂಶ ಕಡಿಮೆಯಾಗಿದೆ ಆದ್ದರಿಂದ ಅವರು ಯಾವಾಗಲೂ KVA ಬೇಡಿಕೆ ಕಡಿಮೆ ಎಂದು ನೋಡಲು ಪ್ರಯತ್ನಿಸುತ್ತಾರೆ ಏಕೆಂದರೆ ಆ ತಾರೀಫ್ಫ್ನ್ ಒಂದು ಭಾಗವು ಅವರ ಕಿಲೋ ವೋಲ್ಟ್ ಆಂಪಿಯರ್ ಆಗಿದೆ ಈಗ ಕಡಿಮೆ ವಿದ್ಯುತ್ ಅಂಶದ ವಿವಿಧ ಕಾರಣಗಳು ಹೆಚ್ಚಿನ ಇಂಡಕ್ಷನ್ ಮೋಟಾರ್ಗಳು ಮಂದಗತಿಯ ವಿದ್ಯುತ್ ಅಂಶದಲ್ಲಿ ಕಾರ್ಯನಿರ್ವಹಿಸುತ್ತವೆ ಈ ಮೋಟಾರ್ಗಳ ಶಕ್ತಿಯ ಅಂಶವು ಲೋಡ್ನ ಇಳಿಕೆಯೊಂದಿಗೆ ಬೀಳುತ್ತದೆ ಇದೂ ಒಂದು ಕಾರಣ ನಂತರ ಎರಡನೆಯದು ಕಡಿಮೆ ಲೋಡ್ ಅವಧಿಯಲ್ಲಿ ಪೂರೈಕೆ ಮುಖ್ಯ ವೋಲ್ಟೇಜ್ ಹೆಚ್ಚಳ ಇಂಡಕಟಿವ್ ಪ್ರತಿಕ್ರಿಯಾತ್ಮಕತೆಗಳ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಹೆಚ್ಚಾಗುತ್ತದೆ ಮತ್ತು ಒಟ್ಟಾರೆಯಾಗಿ ವಿದ್ಯುತ್ ಸ್ಥಾವರದ ಶಕ್ತಿಯು ಬರುತ್ತದೆ ಇದು ವಾಸ್ತವವಾಗಿ ವಿದ್ಯುತ್ ಅಂಶವಾಗಿದೆ ಮೂರನೆಯದು ಕೃಷಿ ಮೋಟಾರ್ ಪಂಪ್ ಸೆಟ್ನ ಅತ್ಯಂತ ಕಡಿಮೆ ಮಂದಗತಿಯ ವಿದ್ಯುತ್ ಅಂಶ ಕೃಷಿ ಮೋಟಾರ್ ಪಂಪ್ ಸೆಟ್ ಅವರು ಅತ್ಯಂತ ಕಡಿಮೆ ಶಕ್ತಿಯ ಅಂಶದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ನನ್ನ ಪ್ರಕಾರ ತುಂಬಾ ಕಡಿಮೆಯಾಗಿದೆ ಮತ್ತು ಕೆಲವೊಮ್ಮೆ ಕೃಷಿ ಮೋಟಾರ್ ಪಂಪ್ ಸೆಟ್ ಸಹ ಆಗಾಗ್ಗೆ ಕೆಲಸ ಮಾಡುವ ವಿಂಡಿಂಗ್ ದೋಷವನ್ನು ಕಾಣಬಹುದು ನಂತರ ಆರ್ಕ್ ಲ್ಯಾಂಪ್ಗಳು ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಲ್ಯಾಂಪ್ಗಳು ಮತ್ತು ಇತರ ಕೆಲವು ವಿದ್ಯುತ್ ಉಪಕರಣಗಳು ಅತ್ಯಂತ ಕಡಿಮೆ ವಿದ್ಯುತ್ ಲ್ಲಿ ಕಾರ್ಯನಿರ್ವಹಿಸುತ್ತವೆ ಆರ್ಕ್ ಮತ್ತು ಇಂಡಕ್ಷನ್ ಕುಲುಮೆಗಳು ಅತ್ಯಂತ ಕಡಿಮೆ ಮಂದಗತಿಯ ವಿದ್ಯುತ್ ಅಂಶದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ಇವುಗಳು ಅವರು ಕಡಿಮೆ ಮಂದಗತಿಯ ವಿದ್ಯುತ್ ಅಂಶದಲ್ಲಿ ಕಾರ್ಯನಿರ್ವಹಿಸುವ ಕೆಲವು ಸಾಧನಗಳಾಗಿವೆ ಇವುಗಳಲ್ಲಿ ಕೆಲವು ಆದ್ದರಿಂದ ನೀವು ಕರೆಯುವುದು ಕಡಿಮೆ ವಿದ್ಯುತ್ ಅಂಶಕ್ಕಾಗಿ ಕಡಿಮೆ ವಿವಿಧ ಸಂದರ್ಭಗಳಲ್ಲಿ ಸಾಮಾನ್ಯ ಕಾರಣವಾಗಿದೆ ಮುಂದೆ ಮತ್ತೊಂದು ಉದಾಹರಣೆಯನ್ನು ಸರಿಯಾಗಿ ತೆಗೆದುಕೊಳ್ಳುತ್ತದೆ ಉತ್ಪಾದನಾ ಕೇಂದ್ರದ ಗರಿಷ್ಠ ಬೇಡಿಕೆ 90 ಮೆಗಾವ್ಯಾಟ್ ಮತ್ತು ಲೋಡ್ ಫ್ಯಾಕ್ಟರ್ 0 6 ಪ್ಲಾಂಟ್ ಸಾಮರ್ಥ್ಯದ ಅಂಶ ಮತ್ತು ಪ್ಲಾಂಟ್ ಬಳಕೆಯ ಅಂಶವು ಕ್ರಮವಾಗಿ 0 8 ಆಗಿದೆ ಈ ಪ್ಲಾಂಟ್ ಸಾಮರ್ಥ್ಯದ ಅಂಶ ಮತ್ತು ಪ್ಲಾಂಟ್ ಬಳಕೆಯ ಅಂಶವನ್ನು ನಾವು ಮೊದಲೇ ಚರ್ಚಿಸಿದ್ದೇವೆ ದಿನನಿತ್ಯದ ಶಕ್ತಿಯನ್ನು ಉತ್ಪಾದಿಸುವ b ಪ್ಲಾಂಟ್ ನ ಸಾಮರ್ಥ್ಯವನ್ನು ನಿರ್ಧರಿಸಿ ಮತ್ತು c ಪ್ಲಾಂಟ್ ಮೀಸಲು ಸಾಮರ್ಥ್ಯ ಮತ್ತು d ಬಳಕೆಯ ಅಂಶ ಈ ನಾಲ್ಕು ವಿಷಯಗಳನ್ನು ನಾವು ಪ್ರತಿದಿನ ಉತ್ಪಾದಿಸುವ ಶಕ್ತಿಯನ್ನು ಪಡೆಯಬೇಕು ನಂತರ ಪ್ಲಾಂಟ್ ಸ್ಥಾಪಿತ ಸಾಮರ್ಥ್ಯ ನಂತರ ಪ್ಲಾಂಟ್ ನ ಮೀಸಲು ಸಾಮರ್ಥ್ಯ ಮತ್ತು D ಬಳಕೆಯ ಅಂಶ ಆದ್ದರಿಂದ ಪರಿಹಾರದ ಗರಿಷ್ಠ ಬೇಡಿಕೆಯು 90 ಮೆಗಾವ್ಯಾಟ್ ಆಗಿದೆ ಇದಕ್ಕೆ ಗರಿಷ್ಠ ಬೇಡಿಕೆಯನ್ನು 90 ಮೆಗಾವ್ಯಾಟ್ ನೀಡಲಾಗಿದೆ ಮತ್ತು ನಿಮ್ಮ ಲೋಡ್ ಅಂಶಕ್ಕೆ 0 6 ನೀಡಲಾಗಿದೆ ಅದನ್ನು ಸಹ ನೀಡಲಾಗಿದೆ ಆದ್ದರಿಂದ ಸರಾಸರಿ ಬೇಡಿಕೆ ಗರಿಷ್ಠ ಬೇಡಿಕೆ ಲೋಡ್ ಅಂಶ ಆದ್ದರಿಂದ ಸರಾಸರಿ ಬೇಡಿಕೆ 900 6 54 ಮೆಗಾವ್ಯಾಟ್ ಇದು ಸರಾಸರಿ ಬೇಡಿಕೆಯಾಗಿದೆ ಈಗ ದೈನಂದಿನ ಶಕ್ತಿ ಉತ್ಪಾದನೆ ಸರಾಸರಿ ಬೇಡಿಕೆ 24 5424 1296 ಮೆಗಾವ್ಯಾಟ್ ಗಂಟೆ ಆದ್ದರಿಂದ ಸಮೀಕರಣ 3 ರಿಂದ ಈಗ ಪ್ಲಾಂಟ್ ಅಂಶವು b ಗೆ ಸಮಾನವಾಗಿರುತ್ತದೆ ಆದರೆ ಪ್ಲಾಂಟ್ ಸ್ಥಾಪಿತ ಸಾಮರ್ಥ್ಯವನ್ನು ಕಂಡುಹಿಡಿಯಬೇಕು ಈಗ ಪ್ಲಾಂಟ್ ಅಂಶ ವಾರ್ಷಿಕ ಶಕ್ತಿ ಉತ್ಪಾದನೆ ಗರಿಷ್ಠ ಪ್ಲಾಂಟ್ ರೇಟಿಂಗ್ T ಪ್ಲಾಂಟ್ ಅಂಶವನ್ನು 0 5 ನೀಡಲಾಗಿದೆ ಅದನ್ನು ಸರಿಯಾಗಿ ನೀಡಲಾಗಿದೆ ಮತ್ತು ನಿಜವಾದ ಶಕ್ತಿಯನ್ನು ಉತ್ಪಾದಿಸಲಾಗಿದೆ ಈಗಾಗಲೇ ನೀವು ಅದನ್ನು ಪಡೆದುಕೊಂಡಿದ್ದೀರಿ 1296 ಮೆಗಾವ್ಯಾಟ್ ಗಂಟೆ ಇದು ಕೂಡ ನಿಮಗೆ ಸಿಕ್ಕಿದೆ ಆದ್ದರಿಂದ ಗರಿಷ್ಠ ಪ್ಲಾಂಟ್ ರೇಟಿಂಗ್ 108 ಮೆಗಾವ್ಯಾಟ್ ಇದು ಪ್ಲಾಂಟ್ ರೇಟಿಂಗ್ ಆಗಿದೆ ಆದ್ದರಿಂದ ಪ್ಲಾಂಟ್ ರೇಟಿಂಗ್ ಸ್ಥಾಪಿತ ಸಾಮರ್ಥ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಸ್ಥಾಪಿತ ಸಾಮರ್ಥ್ಯವು 108 ಮೆಗಾವ್ಯಾಟ್ ಆಗಿದೆ ಈಗ ಭಾಗ c ಮೀಸಲು ಸಾಮರ್ಥ್ಯ ಸ್ಥಾಪಿತ ಸಾಮರ್ಥ್ಯ ಗರಿಷ್ಠ ಬೇಡಿಕೆ ಸ್ಥಾಪಿತ ಸಾಮರ್ಥ್ಯ 108 ಮೆಗಾವ್ಯಾಟ್ ಮತ್ತು ಗರಿಷ್ಠ ಬೇಡಿಕೆ 90 ಮೆಗಾವ್ಯಾಟ್ ಈಗಾಗಲೇ ನೀಡಲಾಗಿದೆ ಗರಿಷ್ಠ ಬೇಡಿಕೆ 90 ಮೆಗಾವ್ಯಾಟ್ ನ್ನು ನೀಡಲಾಗಿದೆ ಆದ್ದರಿಂದ 108 90 ಅಂದರೆ 18 ಮೆಗಾವ್ಯಾಟ್ ಮತ್ತು ಸಮೀಕರಣದಿಂದ 2 ಬಳಕೆಯ ಅಂಶ UF ಸಿಸ್ಟಮ್ನ ಗರಿಷ್ಠ ಬೇಡಿಕೆ ರೇಟೆಡ್ ಸಿಸ್ಟಮ್ ಸಾಮರ್ಥ್ಯ ಗರಿಷ್ಠ ಬೇಡಿಕೆಯು 90 ಮೆಗಾವ್ಯಾಟ್ ಆಗಿದೆ ಮತ್ತು ಇದು ರೇಟ್ ಮಾಡಲಾದ ಸಿಸ್ಟಮ್ ಸಾಮರ್ಥ್ಯವಾಗಿದೆ ಅದು ಸ್ಥಾಪಿಸಲಾದ ಸಾಮರ್ಥ್ಯವು ಒಂದೇ ಆಗಿರುತ್ತದೆ ಅದು ರೇಟ್ ಮಾಡಲಾದ ಸಿಸ್ಟಮ್ ಸಾಮರ್ಥ್ಯ 108 ಮೆಗಾವ್ಯಾಟ್ ಆದ್ದರಿಂದ ಬಳಕೆಯ ಅಂಶವಾಗಿದೆ ಆದ್ದರಿಂದ ಇದು ಸಾಮಾನ್ಯವಾಗಿದೆ ಆದ್ದರಿಂದ ಕೆಲವು ಉದಾಹರಣೆಗಳು ಕೆಲವು 4 5 ಉದಾಹರಣೆಗಳು ಪ್ರಮಾಣಿತ ಉದಾಹರಣೆಗಳಿಗಾಗಿ ನಾವು ತೆಗೆದುಕೊಂಡಿದ್ದೇವೆ ಪರಿಚಯದ ಭಾಗವು ವಿದ್ಯುತ್ ವ್ಯವಸ್ಥೆಗಳ ರಚನೆ ಮತ್ತು ಇತರ ಕೆಲವು ಅಂಶಗಳು ಸರಿಯಾಗಿವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಈ ಮೊತ್ತದಿಂದ ನಾವು ಪ್ರಸರಣ ಜನರೇಷನ್ ಟ್ರಾನ್ಸ್ಮಿಷನ್ ಮತ್ತು ವಿತರಣಾ ವ್ಯವಸ್ಥೆಗಳ ಬಗ್ಗೆ ವಿಭಿನ್ನ ಪರಿಭಾಷೆಗಳ ಬಗ್ಗೆ ಕೆಲವು ಸಾಮಾನ್ಯ ವಿಚಾರಗಳನ್ನು ಹೊಂದಿದ್ದೇವೆ ಜೊತೆಗೆ ಲೋಡ್ ಫ್ಯಾಕ್ಟರ್ ಮತ್ತು ನಷ್ಟದ ಅಂಶದ ನಡುವಿನ ಸಂಬಂಧವನ್ನು ನಾವು ನೋಡಿದ್ದೇವೆ ಅದು ಎಷ್ಟು ನೇರವಾಗಿ ಸಾಧ್ಯವಿಲ್ಲ ಆದರೆ ಕೆಲವು ಸಂಬಂಧಗಳನ್ನು ಸ್ಥಾಪಿಸಲಾಗಿದೆ ಮತ್ತು ನಷ್ಟದ ಅಂಶ ಮತ್ತು ಲೋಡ್ ಅಂಶದ ನಡುವಿನ ಸಂಬಂಧದ ಸೂತ್ರವನ್ನು ಸಾಮಾನ್ಯವಾಗಿ ಸರಿಯಾಗಿ ಬಳಸಲಾಗುತ್ತದೆ ಮತ್ತು ವಿಭಿನ್ನ ಪ್ರಕಾರದ ಲೋಡ್ ಫ್ಯಾಕಟರ್ ಲಾಸ್ ಫ್ಯಾಕಟರ್ ಯುಟಿಲ್ಯೆಶನ್ ಫ್ಯಾಕಟರ್ ಕಾಕತಾಳೀಯ ಫ್ಯಾಕಟರ್ ನಂತರ ಡಿಮಾಂಡ್ ಫ್ಯಾಕಟರ್ ವೈವಿಧ್ಯತೆಯ ಫ್ಯಾಕಟರ್ ಈ ಎಲ್ಲಾ ಪರಿಭಾಷೆಯ ಬಗ್ಗೆ ನೀವು ಹೊಂದಿರುವ ಕೆಲವು ಸಾಮಾನ್ಯ ವಿಚಾರಗಳನ್ನು ನಾವು ಆರಂಭದಲ್ಲಿ ಸರಿಯಾಗಿ ಬಳಸಿದ್ದೇವೆ ಮತ್ತು ಇದರ ನಂತರ ನಾವು ಈ ವಿಷಯಕ್ಕಾಗಿ ಪ್ರಾರಂಭಿಸುತ್ತೇವೆ ಎಂದರೆ ನೀವು ಆ ಪ್ರತಿರೋಧ ಇಂಡಕ್ಟನ್ಸ್ ಟ್ರಾನ್ಸ್ಮಿಷನ್ ಲೈನ್ನ ಕೆಪಾಸಿಟನ್ಸ್ ಎಂದು ಕರೆಯುವಿರಿ ಮೊದಲು ನಾವು ಆ ಪ್ರತಿರೋಧವನ್ನು ನೋಡುತ್ತೇವೆ ನಂತರ ನೀವು ಇಂಡಕ್ಟನ್ಸ್ ಎಂದು ಕರೆಯುವುದನ್ನು ನಾವು ನೋಡುತ್ತೇವೆ ಮತ್ತು ನಂತರ ಈ ವಿಷಯದ ಪ್ರಸರಣ ರೇಖೆಯ ಧಾರಣವನ್ನು ಸರಿಯಾಗಿ ನೋಡುತ್ತೇವೆ ಆದ್ದರಿಂದ ಈ ಪವರ್ ಸಿಸ್ಟಮ್ ಕೋರ್ಸ್ ಗೆ ಇವು ಸಾಮಾನ್ಯ ವಿಷಯವಾಗಿದೆ ಮತ್ತು ಆದ್ದರಿಂದ ಮೊದಲನೆಯದು ಈ ವಿಷಯದಿಂದ ಪ್ರಾರಂಭವಾಗುತ್ತದೆ ಅದು ಪ್ರಸರಣ ಮಾರ್ಗಗಳ ಪ್ರತಿರೋಧ ಮತ್ತು ಇಂಡಕ್ಟನ್ಸ್ ನಂತರ ನೀವು ಆ ಕೆಪಾಸಿಟನ್ಸ್ ಎಂದು ಕರೆಯುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಪ್ರಸರಣ ಜಾಲದ ಮೂಲ ಉದ್ದೇಶವೆಂದರೆ ವಿದ್ಯುತ್ ಶಕ್ತಿಯನ್ನು ವರ್ಗಾಯಿಸುವುದು ನಾವು ಈ ವಿಷಯವನ್ನು ನೋಡಿದ್ದೇವೆ ವಿವಿಧ ಸ್ಥಳಗಳಲ್ಲಿ ಘಟಕಗಳನ್ನು ಉತ್ಪಾದಿಸುವುದರಿಂದ ಹಿಡಿದು ಅಂತಿಮವಾಗಿ ಲೋಡ್ ಅನ್ನು ಪೂರೈಸುವ ವಿತರಣಾ ವ್ಯವಸ್ಥೆಗಳವರೆಗೆ ನಾವು ಹಿಂದಿನ ವಿಷಯವನ್ನು ಹೊಂದಿದ್ದೇವೆ ಆದ್ದರಿಂದ ಪ್ರಸರಣ ವ್ಯವಸ್ಥೆಯು ವಾಸ್ತವವಾಗಿ ವಿದ್ಯುತ್ ಉತ್ಪಾದನೆಯಿಂದ ಗ್ರಾಹಕ ವಿತರಣೆಯ ಬದಿಗೆ ಬಲಕ್ಕೆ ರವಾನಿಸುತ್ತದೆ ಆದ್ದರಿಂದ ಪ್ರಸರಣ ಮಾರ್ಗವು ನೆರೆಯ ವಿದ್ಯುತ್ ಉಪಯುಕ್ತತೆಗಳನ್ನು ಸಹ ಪರಸ್ಪರ ಸಂಪರ್ಕಿಸುತ್ತದೆ ನಾವು ಬಲಕ್ಕೆ ಮೊದಲು ಚರ್ಚಿಸಿದ್ದೇವೆ ಇದು ಪ್ರತಿದಿನದ ಪರಿಸ್ಥಿತಿಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಆರ್ಥಿಕವಾಗಿ ರವಾನಿಸಲು ಮಾತ್ರವಲ್ಲದೆ ತುರ್ತು ಪರಿಸ್ಥಿತಿಗಳಲ್ಲಿ ಪ್ರದೇಶಗಳ ನಡುವೆ ವಿದ್ಯುತ್ ವರ್ಗಾವಣೆಯನ್ನು ಅನುಮತಿಸುತ್ತದೆ ಆದ್ದರಿಂದ ಇದು ನಾವು ಮೊದಲು ನೋಡಿದ ಅಂತರ್ಸಂಪರ್ಕಿತ ಕಾರ್ಯಾಚರಣೆಗಳು ವಿಭಿನ್ನ ಪ್ರದೇಶಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಅದು ಹೇಗೆ ಉಪಯುಕ್ತವಾಗಿರುತ್ತದೆ ಎಂಬುದು ಪರಸ್ಪರ ಸಂಪರ್ಕಗಳಿಗೆ ಸರಿಯಾದ ಕಾರಣಗಳು ಇವೆ ಮೂಲತಃ ಪ್ರಸರಣ ರೇಖೆಯು ನಾಲ್ಕು ನಿಯತಾಂಕಗಳನ್ನು ಹೊಂದಿದೆ ಪ್ರತಿರೋಧ ಇಂಡಕ್ಟನ್ಸ್ ಕೆಪಾಸಿಟನ್ಸ್ ಮತ್ತು ಷಂಟ್ ವಾಹಕತೆ ಈ ನಾಲ್ಕು ನಿಯತಾಂಕಗಳು ಪ್ರಸರಣ ವ್ಯವಸ್ಥೆಗೆ ಪ್ರಸರಣ ಮಾರ್ಗಕ್ಕೆ ಇವೆ ಆದ್ದರಿಂದ ಸಾಮಾನ್ಯವಾಗಿ ನಿಮ್ಮ ಪ್ರತಿರೋಧವು ಪ್ರಸರಣ ಮಾರ್ಗದ ಪ್ರಮುಖ ಭಾಗವಾಗಿದೆಏಕೆಂದರೆ ಇದು ತಾಮ್ರದ ನಷ್ಟವನ್ನು ಬಳಸುತ್ತದೆ ಅದು ಪ್ರಮುಖ ವಿಷಯವಾಗಿದೆ ಆದ್ದರಿಂದ ಇಲ್ಲಿ ಪ್ರತಿರೋಧವು ಮುಖ್ಯವಾಗಿದೆ ಮತ್ತು ಪ್ರಸರಣ ವ್ಯವಸ್ಥೆಗಾಗಿ ನೀವು ವಿಭಿನ್ನ ವೋಲ್ಟೇಜ್ ಮಟ್ಟವನ್ನು ಕರೆಯುವ ವಿಭಿನ್ನ ರೀತಿಯ ವಾಹಕಗಳನ್ನು ಬಳಸಲಾಗುತ್ತದೆ ವಿಶೇಷವಾಗಿ ಪ್ರಸರಣ ವ್ಯವಸ್ಥೆಗಾಗಿ ನಾನು ಎಲ್ಲಾ ರೀತಿಯ ವಿಷಯಗಳನ್ನು ನೆನಪಿಸಿಕೊಳ್ಳಬಹುದಾದರೆ ನೀವು ಕಂಡಕ್ಟರ್ ಗಳ ಹೆಸರುಗಳನ್ನು ಸಮಯವನ್ನು ನೋಡಿ 1428 ಜೀಬ್ರಾ ನಂತರ ಹುಲಿ ನಂತರ ನಿಮ್ಮ ತೋಳ ಎಂದು ವಿವಿಧ ರೀತಿಯ ಪ್ರಾಣಿಗಳ ಹೆಸರುಗಳನ್ನು ಕಾಣಬಹುದು ಆ ವಾಹಕಗಳು ಮತ್ತು ಇದು ವೋಲ್ಟೇಜ್ ಮಟ್ಟವನ್ನು ಅವಲಂಬಿಸಿರುತ್ತದೆ ವಿಭಿನ್ನ ವಾಹಕಗಳು ಪ್ರತಿ ಕಿಲೋಮೀಟರ್ಗೆ ಓಮ್ಗೆ ವಿಭಿನ್ನ ಪ್ರತಿರೋಧವನ್ನು ಹೊಂದಿರುತ್ತವೆ ಮತ್ತು ಆ ಪ್ರತಿಕ್ರಿಯಾತ್ಮಕ ಬಲ ಆದ್ದರಿಂದ ಸಹಜವಾಗಿ ಇದು ಕಂಡಕ್ಟರ್ಗಳನ್ನು ಹೊಂದಿದೆ ಡಬಲ್ ಸರ್ಕ್ಯೂಟ್ ಲೈನ್ಗಳಿವೆ ಹೈ ಟೆನ್ಷನ್ ಟ್ರಾನ್ಸ್ಮಿಷನ್ ಲೈನ್ ಅನ್ನು ನೀವು ನೋಡಿದಾಗ ವಿಭಿನ್ನ ಪ್ರಕಾರಗಳಿವೆ ಪ್ರತಿ ಹಂತದಲ್ಲಿ ನೀವು 2 ಅಥವಾ 3 ಅಥವಾ ಅದಕ್ಕಿಂತ ಹೆಚ್ಚು ಕಂಡಕ್ಟರ್ಗಳನ್ನು ಹೊಂದಿರಬಹುದು ಎಂದು ನಾವು ನೋಡಿದ್ದೇವೆ ಬಂಡಲ್ ಕಂಡಕ್ಟರ್ಗಳು ಇವೆ ಕೆಲವೊಮ್ಮೆ ಒಂದೇ ಕಂಡಕ್ಟರ್ಗಳು ಪ್ರತಿ ಹಂತದಲ್ಲೂ ಇರುತ್ತವೆ ಆದ್ದರಿಂದ ಈ ಎಲ್ಲಾ ವಿಷಯಗಳು ನಿಮ್ಮ ಈ ಪ್ರತಿರೋಧವು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ ಇದು ವಾಹಕಕ್ಕೆ ಬಳಸಿದ ವಸ್ತುಗಳ ಪ್ರಕಾರವನ್ನು ಅವಲಂಬಿಸಿರುತ್ತದೆ ನಮಗೆ ತಿಳಿದಿದೆ ಸಮಯವನ್ನು ಉಲ್ಲೇಖಿಸಿ 1559 a ಎಂಬುದು ವಾಹಕದ ಅಡ್ಡ ವಿಭಾಗೀಯ ಪ್ರದೇಶವಾಗಿದೆ ಆದ್ದರಿಂದ ಯಾವಾಗ ನಾನು ಪ್ರತಿರೋಧವನ್ನು ಸರಿಯಾಗಿ ನೆನಪಿಸಿಕೊಂಡರೆ ಅದು ಅಡ್ಡ ವಿಭಾಗೀಯ ಪ್ರದೇಶವನ್ನು ಅವಲಂಬಿಸಿರುತ್ತದೆ ವಾಹಕದ ಅಡ್ಡ ವಿಭಾಗವು ದೊಡ್ಡದಾಗಿದ್ದರೆ ನೀವು ತುಂಬಾ ದೊಡ್ಡದನ್ನು ಹೊಂದಿದ್ದರೆ ಆದ್ದರಿಂದ ನಂತರ ಪ್ರತಿರೋಧ ಕಡಿಮೆ ಇರುತ್ತದೆ ಆದರೆ 33 KV ಯಿಂದ 400 KV ಪ್ರಸರಣ ಮಾರ್ಗಗಳಲ್ಲಿ ಪ್ರತಿಕ್ರಿಯಾತ್ಮಕ ಪ್ರತಿರೋಧದ ಸಂದರ್ಭದಲ್ಲಿ ಪ್ರತಿರೋಧವು ವಿಭಿನ್ನವಾಗಿದೆ ಎಂದು ಹೇಳುತ್ತದೆ ಅವು ಸಂಪೂರ್ಣವಾಗಿ ವಿಭಿನ್ನವಾಗಿವೆ ಅಂದರೆ ಕಡಿಮೆ ಮೌಲ್ಯದಿಂದ ಹೆಚ್ಚು ಹೆಚ್ಚಿನ ಮೌಲ್ಯದಿಂದ ಕಡಿಮೆ ಕಡಿಮೆ ವೋಲ್ಟೇಜ್ನಿಂದ ಹೆಚ್ಚಿನ ವೋಲ್ಟೇಜ್ಗೆ ಕಡಿಮೆ ಮೌಲ್ಯ ಇಂಡಕ್ಟನ್ಸ್ನ ಸಂದರ್ಭದಲ್ಲಿ ಎಲ್ಲಿದೆ ಮತ್ತು ಆದ್ದರಿಂದ ನಾವು ಕಂಪ್ಯೂಟ್ ಮಾಡಲು ಪ್ರಯತ್ನಿಸಿದಾಗ ಪ್ರತಿಕ್ರಿಯಾತ್ಮಕತೆಯನ್ನು ನಾನು ಕೆಲವು ಲೆಕ್ಕಾಚಾರಗಳನ್ನು ಮಾಡುವಾಗ ಆ ಪ್ರತಿಕ್ರಿಯಾತ್ಮಕ ಭಾಗವನ್ನು ಕಂಡುಕೊಂಡೆ ಸಾಮಾನ್ಯವಾಗಿ 33 KV ಯಿಂದ 400 KV ರಿಯಾಕ್ಟಂಟ್ ಸಮಯವನ್ನು ಉಲ್ಲೇಖಿಸಿ 1633 ವೋಲ್ಟೇಜ್ ಮಟ್ಟವನ್ನು ಹೊಂದಿರುವ V ಇದು 0 26 ರ ನಡುವೆ ಬದಲಾಗುತ್ತದೆ ಪ್ರತಿ ಕಿಲೋಮೀಟರ್ಗೆ 0 26 ಓಮ್ನಿಂದ 0 34 ಅಥವಾ 0 35 ಓಮ್ ಪ್ರತಿ ಕಿಲೋಮೀಟರ್ ಈ ರೀತಿಯಲ್ಲಿ ಹೆಚ್ಚು ಕಡಿಮೆ ಅದು ಸರಿಯಾಗಿ ಬದಲಾಗುತ್ತದೆ ನಿಮ್ಮ ಟ್ರಾನ್ಸ್ಮಿಷನ್ ಲೈನ್ಗೆ ಪ್ರತಿರೋಧದ ವ್ಯತ್ಯಾಸವು ಹೆಚ್ಚು ಇರುವ ಪ್ರತಿರೋಧಕ್ಕಾಗಿ ಆದ್ದರಿಂದ ನಂತರ ನೋಡಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ಈ ಷಂಟ್ ವಾಹಕತೆಯು ವಾಸ್ತವವಾಗಿ ನಾವು ಮೂರು ನಿಯತಾಂಕಗಳನ್ನು ಹೇಳಿದ್ದೇವೆ ಪ್ರತಿರೋಧ ಇಂಡಕ್ಟನ್ಸ್ ಕೆಪಾಸಿಟನ್ಸ್ ಮತ್ತು ಷಂಟ್ ವಾಹಕತೆ ಆದ್ದರಿಂದ ಷಂಟ್ ವಾಹಕತೆಯು ವಾಸ್ತವವಾಗಿ ಅವಾಹಕಗಳಲ್ಲಿ ಹರಿಯುವ ಸೋರಿಕೆ ಕರೆಂಟ್ ಗೆ ಮತ್ತು ಗಾಳಿಯಲ್ಲಿ ಅಯಾನೀಕೃತ ಮಾರ್ಗಗಳಿಗೆ ಕಾರಣವಾಗುತ್ತಕರೆಂಟ್ ದೆ ಆದರೆ ಪ್ರಸರಣ ಮಾರ್ಗಗಳಲ್ಲಿ ಹರಿಯುವ ಕರೆಂಟ್ ಹೋಲಿಸಿದರೆ ಈ ಸೋರಿಕೆ ಅತ್ಯಲ್ಪ ಆದ್ದರಿಂದ ಈ ಷಂಟ್ ವಾಹಕತೆ ಥೀಮ್ ಈ ನಮ್ಮ ಅಧ್ಯಯನವನ್ನು ಪರಿಗಣಿಸುವುದಿಲ್ಲ ಆದರೆ ಸ್ಪಷ್ಟೀಕರಣದ ಸಲುವಾಗಿ ಮೂಲತಃ ಪ್ರಸರಣ ಮಾರ್ಗಕ್ಕಾಗಿ ನಾವು ನಾಲ್ಕು ನಿಯತಾಂಕಗಳನ್ನು ಪರಿಗಣಿಸುತ್ತೇವೆ ಆದ್ದರಿಂದ ಪ್ರತಿರೋಧ ಇಂಡಕ್ಟನ್ಸ್ ಕೆಪಾಸಿಟನ್ಸ್ ಮತ್ತು ವಾಹಕತೆ ಆದ್ದರಿಂದ ಇದು ಅವಾಹಕದಾದ್ಯಂತ ಸಂಭವಿಸಬಹುದು ಮತ್ತು ಗಾಳಿಯಲ್ಲಿ ಅಯಾನೀಕರಿಸಿದ ಮಾರ್ಗವಾಗಿದೆ ಆದರೆ ಸರಣಿಯ ಪ್ರತಿರೋಧವು ವಾಹಕದಲ್ಲಿ ನಿಜವಾದ ವಿದ್ಯುತ್ ನಷ್ಟವನ್ನು ಉಂಟುಮಾಡುತ್ತದೆ ಏಕೆಂದರೆ ನಷ್ಟವು ಇರುತ್ತದೆ ಆದ್ದರಿಂದ ಪ್ರಸರಣ ದಕ್ಷತೆಯ ಮೌಲ್ಯಮಾಪನ ಮತ್ತು ಆರ್ಥಿಕ ಅಧ್ಯಯನಗಳಲ್ಲಿ ಕಂಡಕ್ಟರ್ನ ಪ್ರತಿರೋಧವು ಬಹಳ ಮುಖ್ಯವಾಗಿದೆ ಏಕೆಂದರೆ ಪ್ರತಿರೋಧವು ಹೆಚ್ಚು ಇದ್ದರೆ ವಿದ್ಯುತ್ ನಷ್ಟವು ಹೆಚ್ಚು ಇರುತ್ತದೆ ಆದ್ದರಿಂದ ಇದು ಬಹಳ ಮುಖ್ಯವಾಗಿದೆ ಎರಡನೆಯ ವಿಷಯವೆಂದರೆ ಟ್ರಾನ್ಸ್ಮಿಷನ್ ಲೈನ್ನ ವಿದ್ಯುತ್ ಪ್ರಸರಣ ಸಾಮರ್ಥ್ಯವು ಮುಖ್ಯವಾಗಿ ಸರಣಿ ಇಂಡಕ್ಟನ್ಸ್ನಿಂದ ನಿಯಂತ್ರಿಸಲ್ಪಡುತ್ತದೆ ಪ್ರಸರಣ ಮಾರ್ಗಕ್ಕಾಗಿ ನೀವು r x ಅನುಪಾತವು ತುಂಬಾ ಚಿಕ್ಕದಾಗಿದೆ ಅಥವಾ ಇಲ್ಲದಿದ್ದರೆ x r ಅನುಪಾತವು ಸಾಕಷ್ಟು ಹೆಚ್ಚಿದೆ ಎಂದು ನೀವು ನೋಡಿದರೆ ಟ್ರಾನ್ಸ್ಮಿಷನ್ ಲೈನ್ನ ನಿಮ್ಮ ಪವರ್ ಟ್ರಾನ್ಸ್ಮಿಷನ್ ಸಾಮರ್ಥ್ಯವು ಮುಖ್ಯವಾಗಿ ಸರಣಿ ಇಂಡಕ್ಟನ್ಸ್ ಬಲದಿಂದ ನಿಯಂತ್ರಿಸಲ್ಪಡುತ್ತದೆ ಮತ್ತು ಮೂರನೇ ಅಂಶವೆಂದರೆ ಷಂಟ್ ಕೆಪಾಸಿಟನ್ಸ್ ಚಾರ್ಜಿಂಗ್ ಕರೆಂಟ್ ಅನ್ನು ಸಾಲಿನಲ್ಲಿ ಹರಿಯುವಂತೆ ಮಾಡುತ್ತದೆ ಮತ್ತು ಮಧ್ಯಮ ಮತ್ತು ದೀರ್ಘ ಪ್ರಸರಣ ಲೈನ್ ಉದ್ದದ ಓವರ್ಹೆಡ್ ಲೈನ್ಗಳಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಇದು ಕೇಬಲ್ ಆಗಿದ್ದರೆ ಬಹುಶಃ ಕಡಿಮೆ ವೋಲ್ಟೇಜ್ ಮಟ್ಟದಲ್ಲಿ 11 KV ಸಹ ನೀವು ನಿರ್ಲಕ್ಷಿಸಲಾಗದ ಚಾರ್ಜಿಂಗ್ ಕರೆಂಟ್ ಅನ್ನು ಪರಿಗಣಿಸಬೇಕು ಆದರೆ ಓವರ್ಹೆಡ್ ಟ್ರಾನ್ಸ್ಮಿಷನ್ ಲೈನ್ಗೆ ಇದು 33 KV ಹಂತದವರೆಗೆ ನಿಮ್ಮ ಷಂಟ್ ಕೆಪಾಸಿಟನ್ಸ್ ಅನ್ನು ಚಾರ್ಜ್ ಮಾಡುವುದನ್ನು ನೀವು ನಿರ್ಲಕ್ಷಿಸಬಹುದು ಆದರೆ 66 ಸಹ 33 KV ಜನರು ಇದನ್ನು ಪರಿಗಣಿಸುತ್ತಿದ್ದಾರೆ ಆದರೆ ಇದು 66 KV ಅಥವಾ ಅದಕ್ಕಿಂತ ಹೆಚ್ಚಿನದಾಗಿದ್ದರೆ ನಿಮ್ಮ ಷಂಟ್ ಕೆಪಾಸಿಟನ್ಸ್ ಅನ್ನು ನೀವು ಪರಿಗಣಿಸಬೇಕು ಆದರೆ 11 KV ಭಾಗದಲ್ಲಿ ವಿತರಣಾ ಭಾಗವು ಓವರ್ಹೆಡ್ ವಿತರಣೆಯನ್ನು ಪರಿಗಣಿಸುವ ಅಗತ್ಯವಿಲ್ಲ ಓವರ್ಹೆಡ್ 11 ಕೆವಿ ವಿತರಣಾ ವ್ಯವಸ್ಥೆಯು ನಿಮ್ಮ ಚಾರ್ಜಿಂಗ್ ಕೆಪಾಸಿಟನ್ಸ್ ಅಥವಾ ಷಂಟ್ ಕೆಪಾಸಿಟನ್ಸ್ ಅನ್ನು ಸರಿಯಾಗಿ ಪರಿಗಣಿಸುವ ಅಗತ್ಯವಿಲ್ಲ ಆದರೆ ಕೇಬಲ್ಗಾಗಿ ನೀವು ಪರಿಗಣಿಸಬೇಕು ಇದು 11KV ಆಗಿದ್ದರೂ ಸಹ ನೀವು ಪರಿಗಣಿಸಬೇಕು ಏಕೆಂದರೆ ಚಾರ್ಜಿಂಗ್ ಕೆಪಾಸಿಟನ್ಸ್ ಸಾಕಷ್ಟು ಇದೆ ಅಂದರೆ ಅದು ಗಮನಾರ್ಹ ಮೌಲ್ಯವನ್ನು ಹೊಂದಿದೆ ನೀವು ಅದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ನಿಯತಾಂಕಗಳನ್ನು ಏಕರೂಪವಾಗಿ ವಿತರಿಸಲಾಗುತ್ತದೆ ಆದರೆ ಅಂದಾಜು ಆಧಾರದ ಮೇಲೆ ವಿಶ್ಲೇಷಣೆಯ ಉದ್ದೇಶಕ್ಕಾಗಿ ಒಟ್ಟುಗೂಡಿಸಬಹುದು ವಾಸ್ತವವಾಗಿ ಟ್ರಾನ್ಸ್ಮಿಷನ್ ಲೈನ್ ಈ ನಿಯತಾಂಕಗಳನ್ನು ಏಕರೂಪವಾಗಿ ವಿತರಿಸಲಾಗಿದೆ ಎಂದು ನೀವು ನೋಡಿದ್ದೀರಿ ಆದರೆ ನಮ್ಮ ತಿಳುವಳಿಕೆಗಾಗಿ ಮತ್ತು ನಮ್ಮ ವಿಶ್ಲೇಷಣೆಗಾಗಿ ಅವುಗಳನ್ನು ಅಂದಾಜು ಆಧಾರದ ಮೇಲೆ ವಿಶ್ಲೇಷಣೆಯ ಉದ್ದೇಶಕ್ಕಾಗಿ ಒಟ್ಟುಗೂಡಿಸಬಹುದು ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ಈ ರೀತಿಯಲ್ಲಿ ನಾವು ವಿಶ್ಲೇಷಿಸುತ್ತೇವೆ ಉದಾಹರಣೆಗೆ ನಾವು ಲೈನ್ ಪ್ರತಿರೋಧದಿಂದ ಪ್ರಾರಂಭಿಸೋಣ ಸಾಮಾನ್ಯವಾಗಿ ಘನ ಸುತ್ತಿನ ವಾಹಕದ ಡಿಸಿ ಪ್ರತಿರೋಧವನ್ನು ನೀಡಲಾಗುತ್ತದೆ ಇದು ಸಮೀಕರಣ 1 ಆಗಿದೆ ಏಕೆಂದರೆ ಇದು ಎರಡನೇ ವಿಷಯವಾಗಿದೆ ಆದ್ದರಿಂದ ಇದು ಮತ್ತೊಮ್ಮೆ ಸಮೀಕರಣ 1 ಆಗಿದೆ ವಾಹಕದ ಪ್ರತಿರೋಧಕತೆ l ವಾಹಕದ ಉದ್ದ ಮತ್ತು A ವಾಹಕದ ಬಲಭಾಗದ ಅಡ್ಡ ವಿಭಾಗ ಆದ್ದರಿಂದ ಕಂಡಕ್ಟರ್ ಪ್ರತಿರೋಧವು ಮೂರು ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಒಂದು ಆವರ್ತನ ಎರಡನೆಯದು ಸುರುಳಿಯಾಕಾರದ ಮತ್ತು ಮೂರನೆಯದು ತಾಪಮಾನ ಈ ಮೂರು ಅಂಶಗಳು ಮೂಲತಃ ಕಂಡಕ್ಟರ್ ಪ್ರತಿರೋಧದ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಇದು ಮೂಲತಃ ಡಿಸಿ ಪ್ರತಿರೋಧವಾಗಿದೆ ಆದ್ದರಿಂದ ಸ್ಟ್ರಾಂಡೆಡ್ ಕಂಡಕ್ಟರ್ನ ಡಿಸಿ ಪ್ರತಿರೋಧವು ಸಮೀಕರಣ 1 ರಿಂದ ನೀಡಲಾದ ಮೌಲ್ಯಕ್ಕಿಂತ ಹೆಚ್ಚಾಗಿರುತ್ತದೆ ಏಕೆಂದರೆ ಸುರುಳಿಯಾಕಾರ ವಾಸ್ತವವಾಗಿ ನೀವು ಪ್ರಸರಣವನ್ನು ನೋಡಿದರೆ ಸಮಯವನ್ನು ಉಲ್ಲೇಖಿಸಿ 2141 ವಾಹಕಗಳು ವಾಸ್ತವವಾಗಿ ನಿಮ್ಮ ಸುರುಳಿಯಾಕಾರದ ಎಳೆಗಳು ಅವುಗಳನ್ನು ಕಂಡಕ್ಟರ್ಗಿಂತ ಉದ್ದವಾಗಿಸುತ್ತದೆ ಇದು ಘನ ಸುತ್ತಿನ ಕಂಡಕ್ಟರ್ ಅಲ್ಲ ಇದು ವಾಹಕವಾಗಿದೆ ಆದರೆ ಇದು ಸ್ಟ್ರಾಂಡೆಡ್ ಕಂಡಕ್ಟರ್ ಆಗಿದೆ ಮತ್ತು ಸುರುಳಿಯಾಕಾರದ ಕಾರಣದಿಂದಾಗಿ ನಿಜವಾದ ಉದ್ದವು ವಾಹಕಕ್ಕಿಂತ ಸ್ವಲ್ಪ ಅಥವಾ ಹೆಚ್ಚು ಉದ್ದವಾಗಿದೆ ಸುರುಳಿಯಾಕಾರದ ಕಾರಣದ ಪ್ರತಿರೋಧದ ಹೆಚ್ಚಳವು ಮೂರು ಸ್ಟ್ರಾಂಡ್ ಕಂಡಕ್ಟರ್ಗಳಿಗೆ ಸುಮಾರು 1 ಪ್ರತಿಶತ ಮತ್ತು ಕೇಂದ್ರೀಕೃತವಾಗಿ ಸ್ಟ್ರಾಂಡೆಡ್ ಕಂಡಕ್ಟರ್ಗಳಿಗೆ ಸುಮಾರು 2 ಪ್ರತಿಶತದಷ್ಟಿರುತ್ತದೆ ಆದ್ದರಿಂದ ಸ್ವಲ್ಪ ಹೆಚ್ಚು ಆದರೆ 1 ಪ್ರತಿಶತ 2 ಪ್ರತಿಶತವು ತುಂಬಾ ಹೆಚ್ಚಿಲ್ಲ ಆದರೆ ನೀವು ಪರಿಗಣಿಸಬೇಕು ಈಗ ವಾಹಕದ ಮೂಲಕ ಪರ್ಯಾಯ ಕರೆಂಟ್ ಹರಿಯುವಾಗ ಪ್ರಸ್ತುತ ವಿತರಣೆಯು ವಾಸ್ತವವಾಗಿ ಏಕರೂಪವಾಗಿರುವುದಿಲ್ಲ dc ಕರೆಂಟ್ಗೆ ಕರೆಂಟ್ ವಿತರಣೆಯು ವಾಹಕದ ಅಡ್ಡ ವಿಭಾಗೀಯ ಪ್ರದೇಶದ ಮೇಲೆ ಏಕರೂಪವಾಗಿರುತ್ತದೆ ಮತ್ತು ಆವರ್ತನದ ಹೆಚ್ಚಳದೊಂದಿಗೆ ಏಕರೂಪತೆಯ ಮಟ್ಟವು ಹೆಚ್ಚಾಗುತ್ತದೆ ವಾಸ್ತವವಾಗಿ ಇದು dc ಕರೆಂಟ್ ಆಗಿದ್ದರೆ ಯಾವುದೇ ಅಡ್ಡ ವಿಭಾಗದ ಪ್ರದೇಶವಿಲ್ಲ ಎಂದು ಭಾವಿಸೋಣ 5 ಸೆಂಟಿಮೀಟರ್ ಚೌಕವನ್ನು ಬಹಳ ದೊಡ್ಡದಾಗಿ 5 ಸೆಂಟಿಮೀಟರ್ ಚದರ ಎಂದು ಹೇಳಿ ಮತ್ತು 5 ಆಂಪಿಯರ್ ಕರೆಂಟ್ ಹರಿಯುತ್ತಿದೆ ಆದ್ದರಿಂದಕರೆಂಟ್ ಸಾಂದ್ರತೆಯು 55 1 ಆಂಪಿಯರ್ ಪ್ರತಿ ಸೆಂಟಿಮೀಟರ್ ಚದರ ಮತ್ತು ಇದು DC ಕರೆಂಟ್ಗೆ ಏಕರೂಪವಾಗಿದೆ ಆದರೆ ವಾಹಕದ ಮೂಲಕ ಪರ್ಯಾಯ ವಿದ್ಯುತ್ ಅಥವಾ ಎಸಿ ಕರೆಂಟ್ ಹರಿಯುವಾಗ ವಾಹಕದ ಅಡ್ಡ ವಿಭಾಗೀಯ ಪ್ರದೇಶದ ಮೇಲೆ ಕರೆಂಟ್ ವಿತರಣೆಯು ಏಕರೂಪವಾಗಿರುವುದಿಲ್ಲ ಮತ್ತು ಆವರ್ತನದ ಹೆಚ್ಚಳದೊಂದಿಗೆ ಏಕರೂಪತೆಯಿಲ್ಲದ ಮಟ್ಟವು ಹೆಚ್ಚಾಗುತ್ತದೆ ಮತ್ತು ನೀವು ಈ ಇಂಡಕ್ಟನ್ಸ್ ಅನ್ನು ಯಾವಾಗ ಅಧ್ಯಯನ ಮಾಡುತ್ತೀರಿ ಎಂಬುದನ್ನು ಇದು ನಂತರ ನೋಡುತ್ತದೆ ವಾಹಕದ ಮೇಲ್ಮೈಯಲ್ಲಿ ಕರೆಂಟ್ ಸಾಂದ್ರತೆಯು ಅತ್ಯಧಿಕವಾಗಿದೆ ಇದರಿಂದಾಗಿ ಎಸಿ ಪ್ರತಿರೋಧವು DC ಪ್ರತಿರೋಧಕ್ಕಿಂತ ಸ್ವಲ್ಪ ಹೆಚ್ಚಾಗಿರುತ್ತದೆ ಮತ್ತು ಈ ಪರಿಣಾಮವನ್ನು ಸ್ಕಿನ್ ಎಫೆಕ್ಟ್ ಎಂದು ಕರೆಯಲಾಗುತ್ತದೆ ಆ ಸಮಯದಲ್ಲಿ ನೀವು ಇಂಡಕ್ಟನ್ಸ್ ಅನ್ನು ಅಧ್ಯಯನ ಮಾಡಿದಾಗ ಸ್ಕಿನ್ ಎಫೆಕ್ಟ್ ಸರಿಯಾಗಿದೆ ಎಂಬುದನ್ನು ನೋಡುತ್ತದೆ ಅಂದರೆ ಆ ಅಡ್ಡ ವಿಭಾಗದ ಪ್ರತಿ ಹಂತದಲ್ಲಿ ಕರೆಂಟ್ ಸಾಂದ್ರತೆಯು ನಿಮ್ಮ ಈ ವಿಷಯಕ್ಕೆ ಪರ್ಯಾಯ ಕರೆಂಟ್ ಗೆ ಏಕರೂಪವಾಗಿರುವುದಿಲ್ಲ ಕರೆಂಟ್ ಸಾಂದ್ರತೆಯು ವಿಭಿನ್ನವಾಗಿದೆ ಅಂದರೆ DC ರೆಸಿಸ್ಟೆನ್ಸ್ ಗಿಂತ AC ರೆಸಿಸ್ಟೆನ್ಸ್ ಹೆಚ್ಚಿದೆ ಎಂದು ಇದು ತೋರಿಸುತ್ತದೆ ಆದ್ದರಿಂದ ಈ ಪರಿಣಾಮವನ್ನು ವಾಸ್ತವವಾಗಿ ಸ್ಕಿನ್ ಎಫೆಕ್ಟ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ತಾಪಮಾನದ ಹೆಚ್ಚಳದೊಂದಿಗೆ ಕಂಡಕ್ಟರ್ ಪ್ರತಿರೋಧವು ಹೆಚ್ಚಾಗುತ್ತದೆ ತಾಪಮಾನವು ಬದಲಾಗಿದರೆ ವಾಹಕದ ಪ್ರತಿರೋಧವು ಬಲವಾಗಿ ಹೆಚ್ಚಾಗುತ್ತದೆ ಎಂದು ನಿಮಗೆ ತಿಳಿದಿದೆ ತಾಪಮಾನದ ಬಲದಲ್ಲಿನ ಸಣ್ಣ ಬದಲಾವಣೆಗಳಿಗೆ ತಾಪಮಾನವು ಹೆಚ್ಚಾದಂತೆ ಪ್ರತಿರೋಧವು ರೇಖೀಯವಾಗಿ ಹೆಚ್ಚಾಗುತ್ತದೆ ತಾಪಮಾನ ಬದಲಾವಣೆಗಳು ಚಿಕ್ಕದಾಗಿದ್ದರೆ ಪ್ರತಿರೋಧವು ನೀವು ರೇಖೀಯವಾಗಿ ಕರೆಯುವುದನ್ನು ಹೆಚ್ಚಿಸುತ್ತದೆ ಪ್ರತಿರೋಧ ಸೆಲ್ಸಿಯಸ್ ಇವೆಲ್ಲವೂ ಮೂಲಭೂತ ವಿಷಯ ಮತ್ತು ಸೆಲ್ಸಿಯಸ್ನಲ್ಲಿ ಪ್ರತಿರೋಧ ಮತ್ತು ಸೆಲ್ಸಿಯಸ್ನಲ್ಲಿ ಪ್ರತಿರೋಧದ ತಾಪಮಾನದ ಗುಣಾಂಕವಾಗಿದೆ ಆದ್ದರಿಂದ ಸಮೀಕರಣ 2 ಅನ್ನು ಬಳಸಿಕೊಂಡು ಸೆಲ್ಸಿಯಸ್ ತಾಪಮಾನದಲ್ಲಿ ಪ್ರತಿರೋಧವನ್ನು ಕಂಡುಹಿಡಿಯಬಹುದು ಪ್ರತಿರೋಧ ತಾಪಮಾನ ಅದು ನಂತರ ನಿಮಗೆ ಪ್ರತಿರೋಧ ತಿಳಿದಿದೆಯೇ ಎಂದು ನೋಡಿ ಅನ್ನು ಆಗಿರುತ್ತದೆ ಹಾಗಾದರೆ ಈ ಸಂಬಂಧದಿಂದ ಏನು ಮಾಡಬೇಕು ನಾವು ಒಂದು ಸಮೀಕರಣವನ್ನು ಬರೆಯುತ್ತೇವೆ ಈಗ ಇದು ನಿಮ್ಮದು ನೀವು ಇದನ್ನು ಕರೆಯುವುದು ಪ್ರತಿರೋಧ ಆದರೂ ಎಲ್ಲವನ್ನೂ ನಿಧಾನವಾಗಿ ಮತ್ತು ನಿಧಾನವಾಗಿ ಅಧ್ಯಯನ ಮಾಡುತ್ತೇನೆ ಮತ್ತು ನಿಮ್ಮಲ್ಲಿ ಹಲವರು ಇಂಡಕ್ಟನ್ಸ್ ಕೆಪಾಸಿಟನ್ಸ್ ಈ ಎಲ್ಲಾ ವಿಷಯಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದ್ದೀರಿ ಎಂದು ನಾನು ನಂಬುತ್ತೇನೆ ಆದ್ದರಿಂದ ಈ ಸಮಯದಲ್ಲಿ ಸಹಜವಾಗಿ ಹೊರತಾಗಿ ಮುಂದಿನ ಇಂಡಕ್ಟನ್ಸ್ ಬರುತ್ತದೆ ಆ ಕೆಪಾಸಿಟನ್ಸಿನ ನಂತರ ಮತ್ತು ಅದರ ನಂತರ ಮಧ್ಯಮ ರೇಖೆಯ ಉದ್ದನೆಯ ಸಣ್ಣ ಸಾಲು ಆದರೆ ಅದಕ್ಕೂ ಮೊದಲು ನಾನು ನಿಮ್ಮೆಲ್ಲರಿಗೂ ಒಂದು ವ್ಯಾಯಾಮವನ್ನು ನೀಡುತ್ತಿದ್ದೇನೆ ಮತ್ತು ನೀವು ಇದನ್ನು ಮಾಡಲು ಪ್ರಯತ್ನಿಸಿ ಉದಾಹರಣೆಗೆ ಇದು ನಿಮಗೆ ಸರಿಯಾದ ಅಭ್ಯಾಸವಾಗಿದೆ ನೀವು ಈ ಎಲ್ಲಾ ವಿಷಯಗಳನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಆದರೆ ನಾನು ಮುಂಚಿತವಾಗಿ ನೀಡುತ್ತಿದ್ದೇನೆ ನೀವು ಪ್ರಸರಣ ಮಾರ್ಗವನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಬದಿಯು ಅಂತ್ಯವನ್ನು ಕಳುಹಿಸುತ್ತಿದೆ ಈ ವೋಲ್ಟೇಜ್ ಹೇಳುತ್ತದೆ ಈ ಬದಿಯು ಅಂತ್ಯದ ವೋಲ್ಟೇಜ್ ಅನ್ನು ಸರಿಯಾಗಿ ಕಳುಹಿಸುತ್ತಿದೆ ಈ ಸಾಲಿನ ಪ್ರತಿರೋಧವು r jx ಈ ಸಾಲಿನ ಮೂಲಕ ಹರಿಯುವ ಕರೆಂಟ್ I ಮತ್ತು ಇಲ್ಲಿ ನೀವು ಲೋಡ್ ಅನ್ನು ಹೊಂದಿವೆ P j Q ಇದು ಲೋಡ್ ಈಗ ನನ್ನ ಉದ್ದೇಶ ನಾನು ಮತ್ತು ಇದನ್ನು ನಿರ್ವಹಿಸಲು ಬಯಸುತ್ತೇನೆ ಮತ್ತು ಇದು ವೋಲ್ಟೇಜ್ ಪ್ರಮಾಣವಾಗಿದೆ ವೋಲ್ಟೇಜ್ ಪರಿಮಾಣವನ್ನು ನಿರ್ವಹಿಸಲು ಬಯಸುತ್ತೇನೆ ಅದು ಸಮಾನವಾಗಿರಬೇಕು ನಾನು ಅದನ್ನು ಕಾಪಾಡಿಕೊಳ್ಳಲು ಬಯಸುತ್ತೇನೆ ಇದಕ್ಕಾಗಿ ನಾನು ಇಲ್ಲಿ ಷಂಟ್ ಕೆಪಾಸಿಟರ್ ಅನ್ನು ಸಂಪರ್ಕಿಸಬೇಕು ಅದು Q c ನಾನು j Q c ಅನ್ನು ಹಾಕುತ್ತೇನೆ ಅದು ಇಲ್ಲಿ ನೀವು ಪ್ರತಿಕ್ರಿಯಾತ್ಮಕ ಶಕ್ತಿ ಎಂದು ಕರೆಯುವದನ್ನು ವೋಲ್ಟೇಜ್ ನಿರ್ವಹಿಸಲು ಇಂಜೆಕ್ಟ್ ಮಾಡುತ್ತದೆ ಆರಂಭದಲ್ಲಿ p ಅದು ಇಲ್ಲದಿದ್ದಾಗ ಅದು ಮಂದಗತಿಯ ಹೊರೆಗಿಂತ ಕಡಿಮೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ದಿಕ್ಕಿನಲ್ಲಿ ಹರಿಯುವ ಕರೆಂಟ್ಗಿಂತ ಕಡಿಮೆಯಿತ್ತು ಈಗ ನಾನು ಇಲ್ಲಿ ಕೆಲವು Q c ಮೌಲ್ಯವನ್ನು ಅನ್ನು ಹಾಕಿದ ತಕ್ಷಣ ನಾನು ಈ ಮೂಲಕ ನಾನು ನಿರ್ವಹಿಸಲು ಬಯಸುತ್ತೇನೆ ಸಮಾನವಾಗಿರುತ್ತದೆ ನಂತರ ನಾನು P ಮತ್ತು Q ಗಳ ಪರಿಭಾಷೆಯಲ್ಲಿ Q c ಅನ್ನು ಕಂಡುಹಿಡಿಯಬೇಕು P ಮತ್ತು Q ಆಗಿರುತ್ತದೆ ನಿಮ್ಮ Q c ನೀವು ಕಂಡುಹಿಡಿಯಲು ಪ್ರಯತ್ನಿಸಿದಾಗ ಅದು Q c ಯ ಕ್ವಾಡ್ರಾಟಿಕ್ ಸಮೀಕರಣವಾಗಿರುತ್ತದೆ ಎಂದು ಮಾತ್ರ ಸುಳಿವು ನೀಡಲಾಗಿದೆ Q c ಗಾಗಿ ಎರಡು ಪರಿಹಾರಗಳು ಇರುತ್ತವೆ ಒಂದು ಕಾರ್ಯಸಾಧ್ಯ ಮತ್ತು ಇನ್ನೊಂದು ಕಾರ್ಯಸಾಧ್ಯವಲ್ಲ ಆದರೆ ಎರಡೂ ಪರಿಹಾರಗಳು P ಮತ್ತು Q ಯ ಕಾರ್ಯವಾಗಿರುತ್ತದೆ ಆದರೆ ಒಂದು ಕಾರ್ಯಸಾಧ್ಯವಾದದ್ದು ಇತರ ಕಾರ್ಯಸಾಧ್ಯವಲ್ಲ ಹಾಗಾಗಿ ಈ ಅಭ್ಯಾಸವನ್ನು ನಾನು ನಿಮಗೆ ನೀಡುತ್ತಿದ್ದೇನೆ ಮತ್ತು ಈ ಕೋರ್ಸ್ ಅನ್ನು ತೆಗೆದುಕೊಳ್ಳುವವರು ನಿಮ್ಮದೇ ಆದ ರೀತಿಯಲ್ಲಿ ಮಾಡಲು ಸಾಧ್ಯವಾದರೆ ಇದು ಅಭ್ಯಾಸವಾಗಿದೆ ನಾನು ಅದನ್ನು ಪರಿಹರಿಸುತ್ತೇನೆ ಆದರೆ ಮೊದಲು ಆ ವೀಡಿಯೊ ಉಪನ್ಯಾಸದ ಮೊದಲು ನೀವು ಯಾವಾಗ ನೋಡುತ್ತೀರಿ ಅದಕ್ಕೂ ಮೊದಲು ಯಾರಾದರೂ ಇದನ್ನು ಮಾಡಲು ಸಾಧ್ಯವಾದರೆ ಮತ್ತು ಇದನ್ನು ನನಗೆ ತೋರಿಸಿದರೆ ನಾನು ಅದನ್ನು ಪ್ರಶಂಸಿಸುತ್ತೇನೆ ಆದ್ದರಿಂದ ಇದು ತುಂಬಾ ಆಸಕ್ತಿದಾಯಕ ಸಮಸ್ಯೆಯಾಗಿದೆ